ಮತ್ತೊಮ್ಮೆ ನಾವು ಡಿಸಿ ಸರ್ಕ್ಯೂಟ್ಗಾಗಿ ಮತ್ತೊಂದು ಉದಾಹರಣೆ ನೋಡುವ ಆದ್ದರಿಂದ ಯಾವುದೇ ಸಮಸ್ಯೆಯನ್ನು ಎದುರಿಸಬಾರದು ಯಾವುದೇ ಪುಸ್ತಕದ ಮೂಲಕ ಹೋದರೆ ಅಥವಾ ಯಾವುದೇ ಪುಸ್ತಕ ಮೂಲಕ ಹೋಗುವುದರಿಂದ ಸಮಸ್ಯೆಯಲ್ಲಿನ ಈ ರೀತಿಯ ವ್ಯತ್ಯಾಸಕ್ಕಿಂತ ಹೆಚ್ಚಿನದನ್ನು ಪಡೆಯುವುದಿಲ್ಲ ಎಂದು ಹೇಳುವ ಅನೇಕ ಉದಾಹರಣೆಗಳು ದೊರಕುತ್ತದೆ ಆದ್ದರಿಂದ ಇದು ನಿಮಗೆ ತುಂಬಾ ಸಹಾಯಕವಾಗಲಿದೆ ಆದರೆ ಸಿ ಸೆ ಕಾರಣದಿಂದಾಗಿ ಎಸಿ ಸರ್ಕ್ಯೂಟ್ ಸಿಂಗಲ್ ಫೇಸ್ ಮತ್ತು 3 ಫೇಸ್ ಅನ್ನು ಮತ್ತೊಮ್ಮೆ ನೀಡಲು ಸಾಧ್ಯವಿಲ್ಲ ಎಂಬುದು ತಿಳಿದಿದೆ ಕೇವಲ ವಿಷಯವೆಂದರೆ ಅದು ಇದು ಸಂಕೀರ್ಣ ಸಂಖ್ಯೆಗೆ ಕಂಪ್ಯೂಟೇಶನಲ್ ಸಮಯ ತೆಗೆದುಕೊಳ್ಳುತ್ತದೆ ಇಲ್ಲಿ ಡಿಸಿ ಕಂಪ್ಯೂಟೇಶನಲ್ 4 ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಅನೇಕ ಉದಾಹರಣೆಗಳು ಡಿಸಿ ಸರ್ಕ್ಯೂಟ್ ಪ್ರಭೇದಗಳಿಗೆ ಉದಾಹರಣೆ ನೀಡುತ್ತಿದ್ದೇನೆ ಅಂದರೆ ಯಾವುದನ್ನು ತೆರೆದರೂ ಇದಕ್ಕಿಂತ ಹೆಚ್ಚಿನ ವ್ಯತ್ಯಾಸವನ್ನು ಪಡೆಯುವುದಿಲ್ಲ ಈ ಉದಾಹರಣೆಗೆ ಬರೋಣ ಈಗ ಪ್ರಶ್ನೆಯೆಂದರೆ ಇಲ್ಲಿ ಥೆವೆನಿನ್ ಸಮಾನ ಸರ್ಕ್ಯೂಟ್ ಅನ್ನು ಟರ್ಮಿನಲ್ಗಳಲ್ಲಿ ಪಡೆದುಕೊಳ್ಳಬೇಕು 1 2 ಈಗ ಅದು ಥೆವೆನಿನ್ ಸಮಾನವಾಗಿದೆ ಅದರಿಂದ ನೀಡಲಾಗಿದೆ ಅದನ್ನು ಸುಲಭವಾಗಿ ನಾರ್ಟನ್ಗೆ ವರ್ಗಾಯಿಸಬಹುದು ಆದ್ದರಿಂದ ಒಂದು ಅವಲಂಬಿತ ವೋಲ್ಟೇಜ್ ಮೂಲವು 3 i0 ಆಗಿದೆ ಮತ್ತು ಇದು i0 ಅಂತಹ ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಅಂದರೆ ಅದನ್ನು ಸಂಪರ್ಕಿಸಲು ವೋಲ್ಟೇಜ್ ಮೂಲವಾದ a ಅನ್ನು ಸಂಪರ್ಕಿಸುತ್ತೇವೆ ಏಕೆಂದರೆ ಅದು ಇಲ್ಲದೆ RThevenin ಪಡೆಯಲು ಸಾಧ್ಯವಿಲ್ಲ ಇದನ್ನು ಮಾಡಲು ಆರ್ತೆವೆನಿನ್ ಅನ್ನು ಪಡೆದುಕೊಳ್ಳಲು ಯಾವುದೇ ಸ್ವತಂತ್ರಮೂಲಗಳಿಲ್ಲ ಆದರೆ ಅವಲಂಬಿತ ಮೂಲ ಮಾತ್ರ ಇದೆ ಈಗ ಇಲ್ಲಿ ವೋಲ್ಟೇಜ್ ಮೂಲವನ್ನು ಅನ್ವಯಿಸಿದರೆ ವೋಲ್ಟೇಜ್ 1 ವೋಲ್ಟೇಜ್ ಮೂಲವು V0 ಅನ್ನು ನೀಡಲಾಗಿದೆ ಎಂದು ಭಾವಿಸೋಣ ಮತ್ತು ಈ ವೋಲ್ಟೇಜ್ ಮೂಲ V0 ನೀಡಲಾಗಿದೆ ಅಂದರೆ ಈ ಹಂತದಲ್ಲಿ ಈ ವೋಲ್ಟೇಜ್ ಮೂಲವು V0 ವಾಸ್ತವವಾಗಿ 1 ವೋಲ್ಟ್ ಆಗಿದೆ ಏಕೆಂದರೆ ಇಲ್ಲಿ ಕಡಿಮೆ ವಿದ್ಯುತ್ ಅಂಶಗಳು ಸಂಪರ್ಕಗೊಳ್ಳುತ್ತವೆ ಆದ್ದರಿಂದ ಇದು V0 1 ವೋಲ್ಟ್ ಈ ಸಂದರ್ಭದಲ್ಲಿ ಈ i0 ಕರೆಂಟ್ ಪ್ರವೇಶಿಸುತ್ತಿದೆ ಈ ಕರೆಂಟ್ 6 ರಿಂದ V0 ಆಗಿರುತ್ತದೆ V0 1 ವೋಲ್ಟ್ ಆದ್ದರಿಂದ ಮೂಲತಃ ಇದು 1 ರಿಂದ 6 ಆಂಪಿಯರ್ ಆಗುತ್ತದೆ ಮತ್ತು ಈ ರೀತಿ ತೆಗೆದುಕೊಂಡರೆ ಕರೆಂಟ್ ಯಾವುದು ಎಂದು ಭಾವಿಸೋಣ ಈ ರೀತಿ ತೆಗೆದುಕೊಂಡರೆ ಕರೆಂಟ್ ಇಲ್ಲಿಗೆ ಪ್ರವೇಶಿಸುವಂತೆಯೇ ನೆಗೆಟಿವ್ ಪಾತ್ ತೆಗೆದುಕೊಳ್ಳಿ ಅಥವಾ ತೆಗೆದುಕೊಳ್ಳಬೇಕಾದರೆ ಕರೆಂಟ್ ಅನ್ನು ಬಿಡಬೇಕು ಈ ಕರೆಂಟ್ನ ಮೂಲಕ ಕರೆಂಟ್ ಎಂಬುದು 1 ರಿಂದ 6 ಆಗಿದೆ ಮತ್ತು ಹೊರಹೋಗುವ ಕರೆಂಟ್ಅನ್ನು ತೆಗೆದುಕೊಂಡರೆ ಇದು ನೋಡ್ ಎ ಈ ನೋಡ್ನಲ್ಲಿ ಕೆಸಿಎಲ್ಗೆ ಹೋಗಬೇಕಾಗುತ್ತದೆ ಮತ್ತು ಈ ವೋಲ್ಟೇಜ್ V0 1 ವೋಲ್ಟ್ ಮತ್ತು V0 ಎಂದರೆ ಇದು V0 ಆಗಿದ್ದರೆ ಆಗ ಇದು ಮತ್ತು ಕರೆಂಟ್ ಎಂಬುದು ಆಗಿದ್ದರೆ ಅದು 3 ಆಗಿರುತ್ತದೆ ಅದು 3 i ಆಗಿರುತ್ತದೆ ನಂತರ ಟರ್ಮಿನಲ್ ಅದನ್ನು 3 i0 ಎದುರಿಸುತ್ತಿದೆ ನಂತರ V0 0 ಮತ್ತು V0 1 ವೋಲ್ಟ್ ಅಂದರೆ 3 V0 1 ವೋಲ್ಟ್ ಅಂದರೆ 1 3 i0 ಅಂದರೆ 1 3 i0 ಅನ್ನು 3 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಈಗ ನೋಡ್ನಲ್ಲಿ ಕೆಸಿಎಲ್ ಅನ್ನು ಅನ್ವಯಿಸಿದರೆ i0 ಎಂಬುದು ಈ ಕರೆಂಟ್ ನಿರ್ಗಮಿಸುತ್ತದೆ ಮತ್ತು 1 ರಿಂದ 6 ಆಗಿರುತ್ತದೆ ಏಕೆಂದರೆ ಈ ವೋಲ್ಟೇಜ್ 6 ರಿಂದ V0 ಆಗಿರುತ್ತದೆ ಏಕೆಂದರೆ 6 ಪ್ರತಿರೋಧ ಆದ್ದರಿಂದ 1 ರಿಂದ 6 ಆದ್ದರಿಂದ 1 3 0 ರಿಂದ 3 ರ ಪ್ರಕಾರ ಇಲ್ಲಿಈ ಅಭಿವ್ಯಕ್ತಿಯನ್ನು ಹಾಕಿದರೆ ಅದನ್ನು ಪರಿಹರಿಸಿದಾಗ i0 ಸಿಗುತ್ತದೆ ಆದ್ದರಿಂದ ಇಲ್ಲಿ i0 1 ರಿಂದ 6 1 3 i0 ರಿಂದ 3 ಅನ್ನು ಭಾಗಿಸಲಾಗಿದೆ ಆದ್ದರಿಂದ i0 1 ರಿಂದ 4 ಆಂಪಿಯರ್ ಮತ್ತು ಆರ್ತೆವೆನಿನ್ ನಂತರ i0 ನಿಂದ V0 ಆಗಿರುತ್ತದೆ V0 1 ವೋಲ್ಟ್ ತೆಗೆದುಕೊಂಡಿದೆ ಆದ್ದರಿಂದ 1ರ ನಂತರ 4ರವರೆಗೆ ಆದ್ದರಿಂದ 4 Ω ಆರ್ತೆವೆನಿನ್ 4Ω ಈಗ ಇಲ್ಲಿ ಈ ಸರ್ಕ್ಯೂಟ್ನಲ್ಲಿ ಯಾವುದೇ ಸ್ವತಂತ್ರ ಮೂಲವಿಲ್ಲ ಅದು ಅವಲಂಬಿತ ಮೂಲವಾಗಿದೆ ಆದ್ದರಿಂದ ವಿ ಅನ್ನು ತಿಳಿದಿದ್ದರೆ ವಿ ಥೆವೆನಿನ್ 0 ಆಗಿರುತ್ತದೆ ಏಕೆಂದರೆ ಇಲ್ಲಿ ಸ್ವತಂತ್ರ ಮೂಲವು ಮೊದಲೇ ಇದೆ ಆದ್ದರಿಂದ ವಿ ಥೆವೆನಿನ್ 0 ಆಗಿದ್ದು ಇದು ಕೇವಲ ಥೆವೆನಿನ್ ಸಮಾನ ಸರ್ಕ್ಯೂಟ್ ಕೇವಲ ಆರ್ತೆವೆನಿನ್ ಏಕೆಂದರೆ ವಿ ಥೆವೆನಿನ್ 0 ಆಗಿರುತ್ತದೆ ಏಕೆಂದರೆ ಸರ್ಕ್ಯೂಟ್ನಲ್ಲಿ ಯಾವುದೇ ಸ್ವತಂತ್ರ ಮೂಲಗಳಿಲ್ಲ ಇದರೊಂದಿಗೆ ಥೆವೆನಿನ್ ಪ್ರಮೇಯ ಮತ್ತು ನಾರ್ಟನ್ ಪ್ರಮೇಯಗಳನ್ನು ಕಲಿತಿದ್ದೇವೆ ಮೂಲತಃ ಇದು ಮೂಲ ರೂಪಾಂತರಕ್ಕೆ ಹೋದಾಗ ಥೆವೆನಿನ್ ರೂಪಾಂತರದಲ್ಲಿಲ್ಲ ಆದ್ದರಿಂದ ಸಂಖ್ಯಾತ್ಮಕವಾಗಿ ಹೋದಾಗ ಥೆವೆನಿನ್ ಪ್ರಮೇಯವು ನಾರ್ಟನ್ ಪ್ರಮೇಯವಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಹಲವಾರು ಉದಾಹರಣೆಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಈ ಉದಾಹರಣೆಗಳು ಥೆವೆನಿನ್Thevenin's ಮತ್ತು ನಾರ್ಟನ್ ಪ್ರಮೇಯವನ್ನು ಅರ್ಥಮಾಡಿಕೊಳ್ಳಲು ಬಹಳಷ್ಟು ಸಹಾಯ ಮಾಡುತ್ತದೆ ಮುಂದಿನದು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವಾಗಿದೆ ಆದ್ದರಿಂದ ಅನೇಕ ಪ್ರಾಯೋಗಿಕ ಸಂದರ್ಭಗಳಲ್ಲಿ ಒಂದು ಲೋಡ್ಗೆ ಶಕ್ತಿಯನ್ನು ಒದಗಿಸಲು ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಅನೇಕ ಪ್ರದೇಶಗಳಲ್ಲಿ ಅನ್ವಯಿಕೆಗಳಿವೆ ಅಲ್ಲಿ ಲೋಡ್ಗೆ ತಲುಪಿಸುವ ಶಕ್ತಿಯನ್ನು ಗರಿಷ್ಠಗೊಳಿಸಲು ಅಪೇಕ್ಷಣೀಯವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕಂಡುಕೊಳ್ಳುತ್ತದೆ ಹೆಚ್ಚು ಶಕ್ತಿಯನ್ನು ಕಂಡುಹಿಡಿಯಲು ಥೆವೆನಿನ್ ಸಮಾನವು ತುಂಬಾ ಉಪಯುಕ್ತವಾಗಿದೆ ಎಂದು ಕಂಡುಕೊಳ್ಳುತ್ತೇವೆ ಒಂದು ರೇಖೀಯ ಸರ್ಕ್ಯೂಟ್ ಗರಿಷ್ಠ ಶಕ್ತಿಯನ್ನು ಕಂಡುಹಿಡಿಯಲು ಥೆವೆನಿನ್ ಸಮಾನವಾದ ಒಂದು ಲೋಡ್ ಗರಿಷ್ಠ ಶಕ್ತಿಯನ್ನು ತಲುಪಿಸಬಲ್ಲದು ಮತ್ತು ರೇಖೀಯ ತಾಣವು ರೇಖೀಯ ಸರ್ಕ್ಯೂಟ್ ಅನ್ನು ಒಂದು ಹೊರೆಗೆ ತಲುಪಿಸಬಲ್ಲದು ಆದ್ದರಿಂದ ಲೋಡ್ ರೆಸಿಸ್ಟೆನ್ಸ್ RL ಹೊಂದಾಣಿಕೆ ವೇರಿಯಬಲ್ಆಗಿದೆ ಆದ್ದರಿಂದ ಇದರ ಅರ್ಥವೇನೆಂದರೆ RL ಮಾತ್ರ ವೇರಿಯಬಲ್ ಮತ್ತು ಉಳಿದ ಸರ್ಕ್ಯೂಟ್ ಇದನ್ನು ಸರಿಪಡಿಸುವುದು ಇದು ವಿಥೆವೆನಿನ್ ಮತ್ತು ಆರ್ಟಿಹೆವೆನಿನ್ ಪ್ರತಿನಿಧಿಸಬಲ್ಲ ಒಂದು ನಿಶ್ಚಿತ ವಿಷಯವಾಗಿದೆ ಏಕೆಂದರೆ RL ಹೊರತುಪಡಿಸಿ ಉಳಿದ ಸರ್ಕ್ಯೂಟ್ನಲ್ಲಿ ಯಾವುದೇ ನಿಯತಾಂಕಗಳನ್ನು ಬದಲಾಯಿಸುತ್ತಿಲ್ಲ ಆದ್ದರಿಂದ VThevenin ಮತ್ತು RThevenin ಸಿಕ್ಕಿದಲ್ಲಿ ಒಂದು ಸರ್ಕ್ಯೂಟ್ ನೀಡಲಾಗಿದೆ ಮತ್ತು ಒಂದು ಲೋಡ್ ಪ್ರತಿರೋಧವನ್ನು ಸಂಪರ್ಕಿಸಲಾಗಿದೆ ಎಂದು ಭಾವಿಸೋಣ ಈ ಚಿಹ್ನೆಯು ವೇರಿಯಬಲ್ ಸಂಕೇತವಾಗಿದೆ ನಂತರ iL iL RThevenin RL ನಿಂದ VThevenin ಆದ್ದರಿಂದ RL p L iL 2 RL ಲೋಡ್ನಾದ್ಯಂತ ಶಕ್ತಿ ಆದ್ದರಿಂದ ಈ ಸರ್ಕ್ಯೂಟ್ನಿಂದ iL VThevenin ರಿಂದ RThevenin RL ಆದ್ದರಿಂದ ಇದು iL2 RL ಆದ್ದರಿಂದ RThevenin RL ಸಂಪೂರ್ಣ 2 RL ನಿಂದ VThevenin ಆದ್ದರಿಂದ ಇದು ಶಕ್ತಿ ಅಭಿವ್ಯಕ್ತಿ ಈಗ VThevenin ಮತ್ತು RThevenin ಎರಡೂ ನಿಶ್ಚಿತವಾಗಿರುವ ಒಂದು ಸರ್ಕ್ಯೂಟ್ಗೆ RL ಮಾತ್ರ ವೇರಿಯಬಲ್ VThevenin ಮತ್ತು RThevenin ಅನ್ನು ನಿವಾರಿಸಲಾಗಿದೆ ಈಗ p L ನ ವಿರುದ್ದ RThevenin RL ಅನ್ನು ಪ್ಲಾಟ್ ಮಾಡಿದಾಗ ಪ್ಲಾಟ್ ಇದು 0 ನಿಂದ ಪ್ರಾರಂಭವಾಗುತ್ತಿದೆ ಆದ್ದರಿಂದ ಇದು ಗರಿಷ್ಠ ವಿದ್ಯುತ್ ವರ್ಗಾವಣೆಯ ಗರಿಷ್ಠ ಬಿಂದುವಾಗಿದೆ RL ಆರ್ಟಿಹೆವೆನಿನ್ ಆಗುತ್ತದೆ ಮತ್ತು ಈ ಭಾಗವು RL ಮತ್ತು ಮತ್ತೊಂದು ಭಾಗವು p L ಮತ್ತು ಇದು pLmax ಆಗಿದೆ ಮತ್ತು ಇದು RL RThevenin ಗಾಗಿರುತ್ತದೆ ಆದ್ದರಿಂದ RL RThevenin ಅನ್ನು ತೆಗೆದುಕೊಂಡಾಗ ಇದರ ವ್ಯುತ್ಪನ್ನ RL ಗೆ ಸಂಬಂಧಿಸಿದಂತೆ ಅಭಿವ್ಯಕ್ತಿ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವುದು ಆದ್ದರಿಂದ RL 0 ಮತ್ತು ಅನಂತತೆಯ ನಡುವೆ ಬದಲಾಗಬಹುದು ಆದರೆ d RL 0 ಮೇಲೆ d p L ಎಂದು ಹೇಳಿದರೆ ಈ ಸಮೀಕರಣದ ಸಂಖ್ಯೆಯನ್ನು 16 ನೀಡಲಾಗಿದೆ ಆದ್ದರಿಂದ ಈ ವ್ಯುತ್ಪನ್ನವನ್ನು 0 ಕ್ಕೆ ಹೊಂದಿಸಿದರೆ ನಂತರ RL RThevenin ಸಿಗುತ್ತದೆ ಆದ್ದರಿಂದ RL RThevenin ಮಾಡಿದಾಗ ಗರಿಷ್ಠ ಶಕ್ತಿಯು ಸಂಭವಿಸುತ್ತದೆ ಈ ಸಮೀಕರಣದಲ್ಲಿ RL RThevenin ಅನ್ನು ಇರಿಸಿದರೆ ಮುಂದೆ 4 RThevenin ಮೇಲೆ pLmax VThevenin 2 ಅನ್ನು ಪಡೆಯುತ್ತದೆ ಇಲ್ಲಿ ಗರಿಷ್ಠ ಶಕ್ತಿ S VThevenin2 ರಿಂದ 4 RThevenin ಸಮಾನವಾಗಿರುತ್ತದೆ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆಗಾಗಿ RL ಮೌಲ್ಯವನ್ನು ನಿರ್ಧರಿಸಿ ಚಿತ್ರ ಸಂಕೆ 79 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ ಗರಿಷ್ಠ ಶಕ್ತಿಯನ್ನು ಸಹ ಕಂಡುಹಿಡಿಯಿರಿ ಆದ್ದರಿಂದ ಮೊದಲನೆಯದು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯಕ್ಕೆ ಗರಿಷ್ಠ ಶಕ್ತಿ ಅದು RL ಆಗುತ್ತದೆ ಆರ್ಟಿಹೆವೆನಿನ್ ಅಂದರೆ ಈ ಸರ್ಕ್ಯೂಟ್ ವಿ ಥೆವೆನಿನ್ ಮತ್ತು ಆರ್ಟಿಹೆವೆನಿನ್ಗಾಗಿ ಪಡೆಯುವುದು ಆದ್ದರಿಂದ ಮತ್ತು ನಂತರ ಗರಿಷ್ಠ ವಿದ್ಯುತ್ ವರ್ಗಾವಣೆಗಾಗಿ ಯಾವುದೇ ಆರ್ಟಿಹೆನಿನ್ ಪಡೆಯಿರಿ RL RThevenin ಆಗಿರುತ್ತದೆ ಆದ್ದರಿಂದ ಇದನ್ನು ತೆರೆಯಲು ಈ RL ಅದನ್ನು ತೆರೆಯಿರಿ ಮತ್ತು ಮೊದಲು RL ಅನ್ನು ಕಂಡುಹಿಡಿಯಲು ಬಯಸುತ್ತೇನೆ ಆದ್ದರಿಂದ ವಿದ್ಯುತ್ ಮೂಲವನ್ನು ಆಫ್ ಮಾಡಬೇಕು ಆದ್ದರಿಂದ ಇದು ಮುಕ್ತವಾಗಿದೆ ಮತ್ತು ವೋಲ್ಟೇಜ್ ಮೂಲವನ್ನು ಆಫ್ ಮಾಡಬೇಕು ಆದ್ದರಿಂದ ಇದು ಚಿಕ್ಕದಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಹಾಗೆ ಮಾಡಿದರೆ ನಂತರ 12 Ω ಮತ್ತು 6 Ω ಅನ್ನು ಸಮಾನಾಂತರವಾಗಿ ಕಾಣಬಹುದು ಅಂದರೆ 12 6 12 6 72 1 8 4 Ω ರೊಂದಿಗೆ 2 Ω ಮತ್ತು 3Ω ಸರಣಿಯಲ್ಲಿವೆ ಆದ್ದರಿಂದ ಇದುRThevenin 4 3 2 9 Ω ಆಗಿರುತ್ತದೆ ಮತ್ತು ಅದೇ ರೀತಿ ಥೆನಿನ್ ವೋಲ್ಟೇಜ್ ವಿಥೆವೆನಿನ್Thevenin voltage VThevenin ಕಂಡುಹಿಡಿಯಬೇಕು ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇಲ್ಲಿ 2 ಮೆಶ್ i1 ಮತ್ತು i2 ಅನ್ನು ಆ ಮೆಶ್ ಕರೆಂಟ್ i1 ಮತ್ತು i2 ತೆಗೆದುಕೊಂಡು ಇದನ್ನು ಪರಿಹರಿಸಿದಾಗ ಈ RThevenin ಅದು 9 Ω ಆಗಿರುತ್ತದೆ ಏಕೆಂದರೆ ಈ ಎರಡು ಸಮಾನಾಂತರವಾಗಿರುತ್ತವೆ 12 6 ರಿಂದ 12 6 ಆದ್ದರಿಂದ 4 Ω ಆದ್ದರಿಂದ 4 3 2 ಅದು 9 Ω ಮತ್ತು ಈ ಸಂದರ್ಭದಲ್ಲಿ ಈ ಪ್ರದಕ್ಷಿಣಾಕಾರವಾಗಿ ಆವರ್ತಕ ಕರೆಂಟ್ i1 ಮತ್ತು i2 ಅನ್ನು ತೆಗೆದುಕೊಳ್ಳಿ ಆದ್ದರಿಂದ ಈ ಕರೆಂಟ್ ವಾಸ್ತವವಾಗಿ ಎರಡು ಆಂಪಿಯರ್ಗಳನ್ನು ಮೇಲಕ್ಕೆ ಹೋಗುತ್ತದೆ ಆದ್ದರಿಂದ i2 2 ಆಂಪಿಯರ್ ಇರುತ್ತದೆ ಆದ್ದರಿಂದ KVL i2 ಅನ್ನು ಅಪ್ಲೈ ಮಾಡಿದಾಗ i2 ಎಂಬುದು 2 ಆಂಪಿಯರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದರರ್ಥ ಈ ಸಂದರ್ಭದಲ್ಲಿ 6 i1 ಎಂಬುದು 6 i1 6 i1 12 i1 i2 ಆಗಿರುತ್ತದೆ ಇದು ಏಕೆಂದರೆ ಇವು ಚಲಿಸುತ್ತಿವೆ 12 0 ಇದಕ್ಕೆ ಹೋಗುತ್ತದೆ ಆದ್ದರಿಂದ i2 2 ಆಂಪಿಯರ್ ಆದ್ದರಿಂದ ಇಲ್ಲಿ i2 2 ಆಂಪಿಯರ್ ಅನ್ನು ಹಾಕಿ ಮತ್ತು i1 ಗಾಗಿ ಪರಿಹರಿಸಿ ಆ Voc ನಂತರ RThevenin 9 Ω ಮತ್ತು i2 2 ಆಂಪಿಯರ್ ಎಂದು ನಿಮಗೆ ತಿಳಿದಿದೆ ಮತ್ತು ಆ ಜಾಲರಿಯಲ್ಲಿ ಅನ್ವಯಿಸುವುದರಿಂದ i1 2 ರಿಂದ 3 ಆಂಪಿಯರ್ ಪಡೆಯುತ್ತದೆ ಅಂದರೆ ಈ ಸರ್ಕ್ಯೂಟ್ನಲ್ಲಿರುವ i1 2 ರಿಂದ 3 ಆಗಿದೆ ನಂತರ VThevenin ಕಂಡುಹಿಡಿಯಿರಿ VThevenin ಅನ್ನು ಕಂಡುಹಿಡಿಯಲು ಇನ್ನೂ ಅನೇಕ ಮಾರ್ಗಗಳಿವೆ ಆದ್ದರಿಂದ ಇಲ್ಲಿ ಯಾವುದೇ ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಆದರೆ ಕೆವಿಎಲ್ ಅನ್ನು ಈ ರೀತಿ ಅನ್ವಯಿಸಿದರೆ ಅದು ಮುಕ್ತವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ i2 ಏನಾಗಬಹುದು ಎಂದರೆ ಈ ರೀತಿ ತೆಗೆದುಕೊಳ್ಳಿಆದ್ದರಿಂದ ಅದು 3 i2 ನಂತರ 6 i1 ಆಗಿರುತ್ತದೆ ಏಕೆಂದರೆ 12 Voc 0 ಆಗಿರುತ್ತದೆ ಈ ರೀತಿಯಲ್ಲಿ ಸಹ ಬರೆಯಬಹುದು ಇದನ್ನು ಇಲ್ಲಿ ಪ್ರದಕ್ಷಿಣಾಕಾರವಾಗಿ ಅಥವಾ ಅಪ್ರದಕ್ಷಿಣಾಕಾರವಾಗಿ ಸಹ ತೆಗೆದುಕೊಳ್ಳಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ 3 i2 12 ಮತ್ತು 12 i1 i2 Voc ಎರಡು ಸಹ ಒಂದೇ ಫಲಿತಾಂಶವನ್ನು ಪಡೆಯುತ್ತದೆ ಆದ್ದರಿಂದ ಈ ರೀತಿಯಾಗಿ ಈ 3 i2 VThevenin 12 i2 i1 ಸಮೀಕರಣವನ್ನು ಬರೆಯುತ್ತಿದ್ದೇನೆ ಇಲ್ಲಿ ಈ ಸಂದರ್ಭದಲ್ಲಿ ಅಪ್ರದಕ್ಷಿಣಾಕಾರವಾಗಿ ಅಥವಾ ಪ್ರದಕ್ಷಿಣಾಕಾರವಾಗಿ ಬರೆಯಬಹುದು ಇದರರ್ಥ ಚಿಹ್ನೆಯನ್ನು ಬದಲಾಯಿಸಿದರೆ 3 i2 ಅದು 12 i1 i2 0 ಆಗಿರುತ್ತದೆ ಚಿಹ್ನೆಯನ್ನು ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ ಬದಲಾಯಿಸಿದರೆ ಅದು ಒಂದೆ ಆಗಿರುತ್ತದೆ ಆದ್ದರಿಂದ VThevenin 22 ವೋಲ್ಟ್ ಇದನ್ನು ಪರಿಹರಿಸಿದರೆ 1 ಗರಿಷ್ಠ ವಿದ್ಯುತ್ ವರ್ಗಾವಣೆ RL RThevenin ಆಗಿದೆ ಆದ್ದರಿಂದ ಇದು pLmax VThevenin 2 by 4 RL ಸೂತ್ರವಾಗಿದೆ ಆದ್ದರಿಂದ 222 ರಿಂದ 4 9 ಆದ್ದರಿಂದ pLmax ಇದು 13 44 ವ್ಯಾಟ್ ಆಗಿದೆ ಈ ಚಿತ್ರ ಸಂಖ್ಯೆ 81ರ ಸರ್ಕ್ಯೂಟ್ನಲ್ಲಿ ಯಾವ ರೆಸಿಸ್ಟರ್ RL ಗರಿಷ್ಠ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವ ಶಕ್ತಿ ಇರುತ್ತದೆ ಆದ್ದರಿಂದ ಇಲ್ಲಿ ಸಹ VThevenin ಮತ್ತು RThevenin ಕಂಡುಹಿಡಿಯಬೇಕು ಒಂದು ಅವಲಂಬಿತ ವೋಲ್ಟೇಜ್ ಮೂಲವಿದೆ ಇದು ix ಕರೆಂಟ್ ಇಲ್ಲಿದೆ ಆದ್ದರಿಂದ ಆ ಸಂದರ್ಭದಲ್ಲಿ pLmax VThevenin 2 by 4 RThevenin ಗರಿಷ್ಠ ವಿದ್ಯುತ್ ವರ್ಗಾವಣೆ ಆಗುತ್ತದೆ ಆದ್ದರಿಂದ ಇಲ್ಲಿ Voc ಓಪನ್ ಸರ್ಕ್ಯೂಟ್ ಆಗಿದೆ ಮತ್ತು ಅದು ಓಪನ್ ಸರ್ಕ್ಯೂಟ್ ಆದ ಕೂಡಲೇ ix ಅನ್ನು ಹಾಗೆಯೇ ಇಟ್ಟುಕೊಂಡಿದೆ ಹಿಂದಿನ ix ಈಗ ಬದಲಾಗುತ್ತದೆ ಆದ್ದರಿಂದ ಇದು Voc VThevenin ಗೆ ಇದು 4 ಆಂಪಿಯರ್ ಕರೆಂಟ್ ಸ್ವತಂತ್ರ ವಿದ್ಯುತ್ ಮೂಲ ಮತ್ತು ಇದು 10 Ω ಮತ್ತು 4 Ω ಆಗಿದೆ ಆದ್ದರಿಂದ ಕರೆಂಟ್ ಮೂಲಕ ಇದು ಈ ix ಆದ್ದರಿಂದ ಇಲ್ಲಿ ಅದು ix ಇದು ಕರೆಂಟ್ ವಿಭಾಗವಾಗಿದೆ ಆದ್ದರಿಂದ ಇದನ್ನು 40 ಅನ್ನು 10 40 ರಿಂದ ಈ 4 ಆಂಪಿಯರ್ನಿಂದ ಭಾಗಿಸಲಾಗುತ್ತದೆ ಈ 4 ಆಂಪಿಯರ್ ಕರೆಂಟ್ ಆದ್ದರಿಂದ ಮೂಲತಃ ಅದು ಇರುತ್ತದೆ 3 2 ಆಂಪಿಯರ್ ಆದ್ದರಿಂದ ix 3 2 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಇದು 3 2 ಆಂಪಿಯರ್ ಕರೆಂಟ್ ಆದ್ದರಿಂದ ಇದು 3 2 ಆಂಪಿಯರ್ ಕರೆಂಟ್ ಆಗಿದ್ದರೆ ಇದು 4 3 2 ನೇರವಾಗಿ ಇದು 0 8 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಪಾಯಿಂಟ್ 8 ಆಂಪಿಯರ್ ಇದೆ ಅಂದರೆ ಇದು 10 ix ix 3 2 ಅಂದರೆ ಈ 10 ix ಎಂಬುದು 10 3 2 ಆಗಿರುತ್ತದೆ ಅಂದರೆ 32 ವೋಲ್ಟ್ ಆದ್ದರಿಂದ ಈ ಕರೆಂಟ್ 0 8 ಆಂಪಿಯರ್ ಆಗಿದೆ ಈಗ Voc ಪಡೆಯಲು K ಊಹಿಸಿಕೊಳ್ಳಿ ಇಲ್ಲಿಯೇ KVL ಅನ್ನು ಅನ್ವಯಿಸಬಹುದು k k ಅನ್ನು ಅನ್ವಯಿಸಬಹುದು KVL ಇಲ್ಲಿಯೇ ಅನ್ವಯಿಸಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಅದು 10 ix 10 ix 30 ವೋಲ್ಟ್ 32 ವೋಲ್ಟ್ ಆಗಿರುತ್ತದೆ ಆದ್ದರಿಂದ 10 ix ಎಂಬುದು ಮೂವತ್ತು ವೋಲ್ಟ್ ಟರ್ಮಿನಲ್ ಮೊದಲು ನೇರವಾಗಿ 32 ಅನ್ನು ಬರೆಯುವುದನ್ನು ಎದುರಿಸುತ್ತಿದೆ ಮತ್ತು ಈ 0 8 ಆಂಪಿಯರ್ ಈ ಕರೆಂಟ್ ಮೂಲಕ ಹರಿಯುತ್ತಿದೆ ಅದನ್ನು 40 0 8 ಎಂದು ಕರೆಯಿರಿ ಆದ್ದರಿಂದ 40 0 8 ನಂತರ ಟರ್ಮಿನಲ್ ಮೊದಲು ಎದುರಾಗುತ್ತದೆ ನಂತರ Voc 0 ಭರವಸೆ ಯಾವುದೇ ಪದವನ್ನು ತಪ್ಪಿಸಿಲ್ಲ ಆದ್ದರಿಂದ Voc 64 ವೋಲ್ಟ್ ಆಗಿದೆ ಆದ್ದರಿಂದ ಆ ಮೊದಲು VThevenin ಹೋಗುವ ಮೊದಲು ಇಲ್ಲಿ 64 ವೋಲ್ಟ್ ಹೇಗೆ ಪಡೆದರು ಆದ್ದರಿಂದ ಈಗ ಅದನ್ನು ಹೇಗೆ ಮಾಡಬೇಕೆಂಬುದನ್ನು ಈಗ ಪ್ರಶ್ನಿಸಲಾಗಿದೆ ಅದೇ ರೀತಿ ನಾರ್ಟನ್ಗೆ ಸಹ ಈ ನಾರ್ಟನ್ ಎಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದು ix ಮತ್ತು ಇದು 10 Ω ಮತ್ತು ಇದು 40Ω ಮತ್ತು ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ನಾರ್ಟನ್ ಇದನ್ನು ಯಾವಾಗಲಾದರೂ ಅನ್ವಯಿಸಿ ನಂತರ ಇಲ್ಲಿ ಅದನ್ನು ix ಆಂಪಿಯರ್ ಎಂದು ನೀಡಲಾಗಿದೆ ಈಗ ಅದನ್ನು ಹೇಗೆ ಪಡೆಯಲಾಗುತ್ತಿದೆ ಆದ್ದರಿಂದ ಪ್ರಶ್ನೆಯೆಂದರೆ ಭಾಗಗಳನ್ನು ಮುಚ್ಚಿದ್ದರೆ ಈ ಮುಚ್ಚಿದ ಭಾಗವಾಗಿ ix ix ix ಇದನ್ನು ಕಂಡುಹಿಡಿಯುತ್ತೇವೆ ಆದ್ದರಿಂದ ಮೊದಲನೆಯದು ಈ ಕರೆಂಟ್ ವಿಭಾಗವು ಹೇಗೆ ಎಂದು ನೋಡಬೇಕು ಆದ್ದರಿಂದ ಈ 10 Ω ಮತ್ತು 40 Ω ಅವು ಸಮಾನಾಂತರವಾಗಿರುತ್ತವೆ ಮತ್ತು ಮೊದಲಿನವುಗಳಾಗಿವೆ ಮತ್ತು ಇದು ಅವಲಂಬಿತ ವೋಲ್ಟೇಜ್ ಮೂಲix ix ' ಆದ್ದರಿಂದ ಈ ಸಂದರ್ಭದಲ್ಲಿ ix 'ಅದು ಮೊದಲಿನಂತೆಯೇ ix 3 ಪಾಯಿಂಟ್ ಆಗಿರುತ್ತದೆ ಇದನ್ನು 3 2 3 2 ಆಂಪಿಯರ್ ಎಂದು ಕರೆಯುತ್ತಾರೆ ಮತ್ತುಇದರ ಮೂಲಕ ಹಾದು ಹೋಗುವ ಕರೆಂಟ್ 0 8 ಆಂಪಿಯರ್ ಆಗಿದೆ ಈಗ isc ಎಂಬುದು ಶಾರ್ಟ್ ಸರ್ಕ್ಯೂಟ್ ಮಾರ್ಗವಾಗಿದೆ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಮಾರ್ಗವಾಗಿರುವುದರಿಂದ ಇದು ಕೇವಲ 1 ನಿಮಿಷವನ್ನು ಪಡೆಯುತ್ತಿದ್ದ ತಕ್ಷಣ ಅದು ಶಾರ್ಟ್ ಸರ್ಕ್ಯೂಟ್ ಮಾರ್ಗವನ್ನು ಪಡೆಯುತ್ತದೆ ಆದ್ದರಿಂದ ಈ 4 ಆಂಪಿಯರ್ ಕರೆಂಟ್ ನೇರವಾಗಿ ಶಾರ್ಟ್ ಸರ್ಕ್ಯೂಟ್ ಮಾರ್ಗದ ಮೂಲಕ ಹೋಗುತ್ತದೆ ಏಕೆಂದರೆ ಈ ಸಂದರ್ಭದಲ್ಲಿ ಅದು ನಿಷ್ಪರಿಣಾಮಕಾರಿಯಾಗಿರುತ್ತದೆ ಮತ್ತು ಅದು ಅದೇ ಸಂದರ್ಭದಲ್ಲಿ i ಅದು ನಿಷ್ಪರಿಣಾಮಕಾರಿಯಾಗಿದ್ದರೆ ಈ ix 0 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಏನೂ ಇರುವುದಿಲ್ಲ ಮತ್ತು isc ಅನ್ನು ಸರಳೀಕರಿಸಿದರೆ 4 ಆಂಪಿಯರ್ ಆಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಶಾರ್ಟ್ ಸರ್ಕ್ಯೂಟ್ ಮೂಲಕ ಯಾವುದೇ ಕರೆಂಟ್ ಪ್ರವಹಿಸಿದರೆ ಅದು ಯಾವುದಕ್ಕೂ ಹೋಗುವುದಿಲ್ಲ ಬೇರೆ ಯಾವುದೇ ವಿದ್ಯುತ್ ಅಂಶವನ್ನು ಕರೆಯಿರಿ ಆದ್ದರಿಂದ ಇದು ಮೂಲತಃ ix '0 ಆಗಿರುತ್ತದೆ ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಲೂಪ್ನಲ್ಲಿರುವುದರಿಂದ ಈ 4 ಆಂಪಿಯರ್ ಕರೆಂಟ್ ಹರಿಯುತ್ತದೆ ಆದ್ದರಿಂದ isc 4 ಆಂಪಿಯರ್ ಆಗಿರುತ್ತದೆ ಅದಕ್ಕಾಗಿಯೇ ಇದಕ್ಕೆ ಬಂದರೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಇಲ್ಲಿ ಬರೆಯಲಾಗಿದೆ ಯಾಕೆಂದರೆ ಅದರ ಮೂಲಕ ಹೋಗಿ ix ' 0 ' 0 ಎಲ್ಲವನ್ನೂ ಬರೆಯಲಾಗಿದೆ ಮತ್ತು ಒಂದೇ ವಿಷಯವೆಂದರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗದಿದ್ದಾಗ ಕರೆಂಟ್ ವಿಭಾಗವು ಇರುತ್ತದೆ ಆದರೆ ಶಾರ್ಟ್ ಸರ್ಕ್ಯೂಟ್ ಇದ್ದಾಗ ಅದು ಯಾವುದನ್ನೂ ಅನುಸರಿಸುವುದಿಲ್ಲ ಆದ್ದರಿಂದ isc 4 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ RThevenin isc ಯಿಂದ VThevenin ಆಗಿರುತ್ತದೆ ಅದು 64 ರಿಂದ 4 ಆಗಿದ್ದು ಅದು 16 ಆಗಿರುತ್ತದೆ ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆಗೆ RL RThevenin 16 Ω ಮತ್ತು pLmax VThevenin 2 ರಿಂದ 4 RThevenin ಆದ್ದರಿಂದ 64 ವ್ಯಾಟ್ ಬಹುಶಃ ಈ ಅಧ್ಯಾಯದ ಕೊನೆಯ ಉದಾಹರಣೆಯೆಂದರೆ ಸರ್ಕ್ಯೂಟ್ನಲ್ಲಿ RL ಅನ್ನು ಕಂಡುಹಿಡಿಯಿರಿ ಮತ್ತು ಗರಿಷ್ಠ ವಿದ್ಯುತ್ ವರ್ಗಾವಣೆಯು ಸಹ pLmax ಅನ್ನು ನಿರ್ಧರಿಸುತ್ತದೆ ಆದ್ದರಿಂದ 30 ಉದಾಹರಣೆಗಳನ್ನು ವಿಡಿಯೋದಲ್ಲಿ ವಿವರಿಸಿದ್ದಾರೆ ಇದು ಬಹಳ ಸುದೀರ್ಘವಾದ ಕಾರ್ಯವಿಧಾನವಾಗಿದೆ ಆದ್ದರಿಂದ ಇಲ್ಲಿ 0 1 Vx i Vx i ಇದೆ ಮತ್ತು RL ಸಮಾನವಾಗಿದೆ ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಗರಿಷ್ಠ ಶಕ್ತಿಯನ್ನು ಕಂಡುಹಿಡಿಯಬೇಕು ಆದ್ದರಿಂದ RL RThevenin ಆದ್ದರಿಂದ Voc VThevenin ಆದ್ದರಿಂದ ಈ ಎಲ್ಲಾ y ದಿಕ್ಕನ್ನು ನೀಡಲಾಗಿದೆ ix ಗೆ Vx ನೀಡಲಾಗಿದೆ ಮತ್ತು ಇದು ಇಲ್ಲಿ ನೋಡ್ ಆಗಿದೆ ಇದು KCL ಅನ್ನು ಸಹ ಅನ್ವಯಿಸುತ್ತದೆ ಮತ್ತು ಇದು ಶಾರ್ಟ್ ಸರ್ಕ್ಯೂಟ್ ನಾರ್ಟನ್ ಇದು ಶಾರ್ಟ್ ಸರ್ಕ್ಯೂಟ್ ಎಂದು ತೋರಿಸಿದೆ ಇದು RThevenin ಇಲ್ಲಿ ನಾರ್ಟನ್ಗೆ ಓಪನ್ ಸರ್ಕ್ಯೂಟ್ ಆಗಿದೆ ಇದು Thevenin ಮತ್ತು ನಾರ್ಟನ್ನ ಪರವಾಗಿ ತೋರಿಸಲು ಶಾರ್ಟ್ ಸರ್ಕ್ಯೂಟ್ ಆಗಿದೆ ತದನಂತರ ನಂತರ ಈ ಎರಡು ಸರ್ಕ್ಯೂಟ್ ಅನ್ನು ನೋಡುವುದು VThevenin ಮತ್ತು ಇದು V Norton ಆಗಿದೆ ನಂತರ ಎಲ್ಲವನ್ನೂ ವಿವರಿಸಲಾಗಿದೆ ದಯವಿಟ್ಟು ಅದರ ಮೂಲಕ ಹೋಗಿ ಎಲ್ಲವನ್ನು ವಿವರವಾಗಿ ಬರೆಯಲಾಗಿದೆ ಮತ್ತು ಎಲ್ಲವನ್ನೂ ವಿವರಿಸಲಾಗಿದೆ ಮತ್ತು ಎಲ್ಲವೂ ಈಗ ಅರ್ಥವಾಗುವಂತಹದ್ದಾಗಿದೆ ಆ ನೋಡ್ ಗೆ KCL ಅನ್ವಯಿಸಿದರೆ ಮತ್ತು ಅದನ್ನು ಪರಿಹರಿಸಿದರೆ Vx 25 64 ವೋಲ್ಟ್ ಪಡೆಯುತ್ತದೆ ನಂತರ VThevenin ಸ್ವಯಂಚಾಲಿತವಾಗಿ 3 Vx ಆಗುತ್ತದೆ ಆದ್ದರಿಂದ ix Vx ಇದು 46 4 ಆಂಪಿಯರ್ ಮೇಲೆ 76 92 ವೋಲ್ಟ್ ಆಗಿರುತ್ತದೆ ಮತ್ತು iy 3 846 ಆಂಪಿಯರ್ ಆದ್ದರಿಂದ ಇದರೊಂದಿಗೆ ಟರ್ಮಿನಲ್ಗಳು 1 2 ಶಾರ್ಟ್ ಸರ್ಕ್ಯೂಟೆಡ್ ಆಗಿರುವುದರಿಂದ Vx 0 ಇದರರ್ಥ 4 12 Ω ಅಂದರೆ 4 12 Ω ಇದು ನಿಜವಾಗಿ ಅದು 12 ಇದು ಕೇವಲ 1 ನಿಮಿಷ ಅದು Vx 0 ಆದ್ದರಿಂದ ಇದು ವಾಸ್ತವವಾಗಿ ಇಲ್ಲಿ ಸರ್ಕ್ಯೂಟ್ ಅನ್ನು ನೋಡುತ್ತದೆ Vx 0 ಇದು ನಿಜವಾಗಿ 1 ಒಂದು ಬರವಣಿಗೆಯ ದೋಷ ಅದು ನಿಜವಾಗಿ 8 ಆಗಿದೆ ಆದ್ದರಿಂದ ಇದು 12 ಆಗಿರುತ್ತದೆ ಅದು ಬರವಣಿಗೆಯ ದೋಷವಾಗಿದೆ ಆದ್ದರಿಂದ ಇದು 12 ಆಗಿರುತ್ತದೆ ಮತ್ತು RThevenin ಈಗ VThevenin ಬೈ isc ಆಗುತ್ತದೆಇದು 8 12 ಆದ್ದರಿಂದ 4 ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆಗೆ pLmax VThevenin 2 ರಿಂದ 4 RThevenin ಆದ್ದರಿಂದ 76 9 2 ಬೈ 4 4 RThevenin ಅಂದರೆ 4 615 320 51 ವ್ಯಾಟ್ ಒಟ್ಟು 30 ರಿಂದ 31 ಸಮಸ್ಯೆಗಳು ಪರಿಹಾರ ಮಾಡಿದೆ ಆದ್ದರಿಂದ ಎಲ್ಲಾ ಬಗೆಯ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಹೇಳುವಾಗಲೂ ಸಹ ಅನೇಕ ವಿಷಯಗಳು ಕೆಲವೊಮ್ಮೆ ತಿಳಿದಿರಬೇಕು ಪ್ರತಿ ಸಮಸ್ಯೆಯನ್ನು ಸಹ ನೀಡಬೇಕು ನೀಡುವ ಮೊದಲು ಪ್ರತಿ ಬಾರಿಯೂ ಪರಿಹಾರ ಪಡೆಯಬೇಕು ಆದ್ದರಿಂದ DC ಅಸ್ಥಿರತೆಯನ್ನು ಅಧ್ಯಯನ ಮಾಡಬೇಕು ಮತ್ತು ಕೆಪಾಸಿಟರ್ಗಳು ಮತ್ತು ಇಂಡಕ್ಟರುಗಳ ಬಗ್ಗೆ ಕಲಿಯಬೇಕಾಗಿರುತ್ತದೆ ಆದ್ದರಿಂದ ಈ ಒಂದು ಮತ್ತು ಎರಡು ವಿಷಯಗಳಿಗೆ ಮತ್ತೆ ಹೋಗುವ ಮೊದಲು ಆ ಅಭ್ಯಾಸವನ್ನು ಹೇಳಲು ಬಯಸುತ್ತೇನೆ ಮತ್ತು ಇದು ಸಂಪೂರ್ಣವಾಗಿ ನೋಡಿ ಅದರಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಉತ್ತಮ ಪುಸ್ತಕಗಳಲ್ಲಿ ಸುಮಾರು 75 ರಿಂದ 80 ಪ್ರತಿಶತದಷ್ಟು ಮೂಲತಃ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿದ್ಧಾಂತವಾಗಿದೆ ಮತ್ತು ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಎಲ್ಲಿಯಾದರೂ ಯಾವುದೇ ಲೆಕ್ಕಾಚಾರದ ದೋಷವನ್ನು ಮಾಡಿದ್ದರೆ ಅಥವಾ ದೋಷವಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಹಿಂಜರಿಯಬೇಡಿ ನನಗೆ ಮೇಲ್ ಮಾಡಲು ಅಥವಾ ಪ್ರಶ್ನೆಯನ್ನು ಫೋರಂನಲ್ಲಿ ಕಳಿಸಿದರೆ ಉತ್ತರಿಸುತ್ತೇನೆ ಆದ್ದರಿಂದ ಮುಂದಿನ ಕೆಪಾಸಿಟರ್ ಮತ್ತು ಇಂಡಕ್ಟರುಗಳಿಗೆ ಬನ್ನಿ ಹಿಂದಿನ ಅಧ್ಯಾಯಗಳ ಅನೇಕ ಸ್ಥಳಗಳಲ್ಲಿ ಪುಸ್ತಕದಲ್ಲಿ ಬರೆದಿದ್ದಾರೆ ಆದರೆ ಪುಸ್ತಕವನ್ನು ಎಂದಿಗೂ ಬರೆಯಲಾಗಿಲ್ಲ ಆದ್ದರಿಂದ ಪದ ಪುಸ್ತಕವು ಒಂದು ಅಧ್ಯಾಯವಾಗಿದೆ ಎಂದು ದಯವಿಟ್ಟು ಓದಿ ಆದ್ದರಿಂದ ಹಿಂದಿನ ಅಧ್ಯಾಯದಲ್ಲಿ ಹೆಚ್ಚು ಪ್ರತಿರೋಧಗಳಿಂದ ಕೂಡಿದ ಸರ್ಕ್ಯೂಟ್ಗಳನ್ನು ಅಧ್ಯಯನ ಮಾಡಿದೆ ಪ್ರತಿರೋಧಗಳು ಮತ್ತು ಮೂಲಗಳು ಆದ್ದರಿಂದ ಪ್ರತಿರೋಧ ಮತ್ತು ಅವಲಂಬಿತ ಅಥವಾ ಸ್ವತಂತ್ರ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಳು ಈಗ ಈ ಅಧ್ಯಾಯದಲ್ಲಿ ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳಾದ ಎರಡು ಹೆಚ್ಚುವರಿ ಸರ್ಕ್ಯೂಟ್ ಅಂಶವನ್ನು ಪರಿಚಯಿಸುತ್ತೇವೆ ಎಸಿ ಸರ್ಕ್ಯೂಟ್ ಇದನ್ನು ಅಧ್ಯಯನ ಮಾಡುವ ಕಾರಣ ಮೊದಲ ಆದೇಶದ ಸರ್ಕ್ಯೂಟ್ ಏಕೆಂದರೆ ಕೆಪಾಸಿಟರ್ ಪ್ರಚೋದಕಗಳು ಕಲಿಯಲು ಉಪಯುಕ್ತವಾಗಿದೆ ಆದ್ದರಿಂದ ಈ ಅಧ್ಯಾಯದಲ್ಲಿ ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳು ಎಂಬ ಎರಡು ಹೆಚ್ಚುವರಿ ಸರ್ಕ್ಯೂಟ್ ಅಂಶಗಳನ್ನು ಪರಿಚಯಿಸುತ್ತದೆ ಆದ್ದರಿಂದ ಪ್ರತಿರೋಧಕಗಳು ಪರಿವರ್ತನೆ ಕರೆಂಟ್ ವಿದ್ಯುತ್ ಶಕ್ತಿಯನ್ನು ಶಾಖಕ್ಕೆ ಪರಿವರ್ತಿಸುತ್ತದೆ ಆದರೆ ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳು ಶಕ್ತಿ ಶೇಖರಣಾ ಅಂಶಗಳಾಗಿವೆ ಅವರು ಅವುಗಳಲ್ಲಿ ಶಕ್ತಿಯನ್ನು ಸಂಗ್ರಹಿಸಲು ಸಾದ್ಯವಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಅವು ನಿಷ್ಕ್ರಿಯ ಅಂಶಗಳಾಗಿವೆ passive element ಆದ್ದರಿಂದ ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳು ಶಕ್ತಿಯನ್ನು ಸಂಗ್ರಹಿಸುತ್ತವೆ ಅದನ್ನು ನಂತರದ ಸಮಯದಲ್ಲಿ ಹಿಂಪಡೆಯಬಹುದು ಆದ್ದರಿಂದ ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳು ಶಕ್ತಿಯನ್ನು ಉತ್ಪಾದಿಸುವುದಿಲ್ಲ ಈ ಅಂಶಗಳನ್ನು ಹಾಕಿದ ಶಕ್ತಿಯನ್ನು ಮಾತ್ರ ಹೊರತೆಗೆಯಬಹುದು ಆದ್ದರಿಂದ ರೆಸಿಸ್ಟರ್ ಕೆಪಾಸಿಟರ್ಗಳು ಮತ್ತು ಇಂಡಕ್ಟರುಗಳಂತೆ ನಿಷ್ಕ್ರಿಯ ಅಂಶ ಎಂದು ಹೇಳಲಾಗುತ್ತದೆ ಆದ್ದರಿಂದ ಕೆಪಾಸಿಟರ್ ಪ್ರಚೋದಕಗಳು ಸಹ ನಿಷ್ಕ್ರಿಯ ಅಂಶಗಳಾಗಿವೆ ಏಕೆಂದರೆ ಅವುಗಳು ತಮ್ಮದೇ ಆದ ಶಕ್ತಿಯನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ತಮ್ಮ ಶಕ್ತಿಯನ್ನು ಕೆಪಾಸಿಟರ್ನಲ್ಲಿ ಸಂಗ್ರಹಿಸಬಹುದು ಅಥವಾ ಇಂಡಕ್ಟರ್ ಸಹ ಹಿಂಪಡೆಯಬಹುದು ಇದರರ್ಥ ಇತರ ರೀತಿಯಲ್ಲಿ ಕೆಲವೊಮ್ಮೆ ಅವರು ಶಕ್ತಿಯನ್ನು ಸಂಗ್ರಹಿಸಬಲ್ಲರು ಆದ್ದರಿಂದ ಅದಕ್ಕಾಗಿಯೇ ಇವು ನಿಷ್ಕ್ರಿಯ ಅಂಶಗಳು ಹೈ ಸೆಕೆಂಡರಿ ಭೌತಶಾಸ್ತ್ರದಿಂದಲೂ ಸಹ ಆದರ್ಶ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ ಪ್ರವಾಹದ ಸಮಯದ ಅವಿಭಾಜ್ಯಕ್ಕೆ ಅನುಪಾತದಲ್ಲಿರುತ್ತದೆ ಎಂದು ಕಲಿಸುತ್ತಾರೆ ಮತ್ತೊಂದೆಡೆ ಆದರ್ಶ ಪ್ರಚೋದಕದಾದ್ಯಂತದ ವೋಲ್ಟೇಜ್ ಪ್ರವಾಹದ ವ್ಯುತ್ಪನ್ನಕ್ಕೆ ಅನುಪಾತದಲ್ಲಿರುತ್ತದೆ ಇದನ್ನು ಹೈ ಸೆಕೆಂಡರಿ ಭೌತಶಾಸ್ತ್ರ ವಿದ್ಯುತ್ ಅಧ್ಯಾಯ ಸಹ ಕಲಿಸುತ್ತಾರೆ ಆದ್ದರಿಂದ ಹಲವಾರು ವಿಧದ ಸಂಜ್ಞಾಪರಿವರ್ತಕಗಳು ಕೆಪಾಸಿಟನ್ಸ್ ಮತ್ತು ಇಂಡಕ್ಟನ್ಸ್ ಅನ್ನು ಆಧರಿಸಿವೆ ಈ ಅಧ್ಯಾಯಗಳನ್ನು ಅಧ್ಯಯನ ಮಾಡಿದ ನಂತರ ಮೂಲ ಸರ್ಕ್ಯೂಟ್ ಅನಾಲಿಸಿಸ್ ತಂತ್ರವನ್ನುbasic circuit analysis technique ವಿಸ್ತರಿಸಲು ಸಿದ್ಧರಾಗಿರುತ್ತೇವೆ ಇದು ಹಿಂದಿನ ಅಧ್ಯಾಯದಲ್ಲಿ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ಹೊಂದಿರುವ ಸರ್ಕ್ಯೂಟ್ಗೆ ಕಲಿತಿದ್ದೇವೆ ಆದ್ದರಿಂದ ಇದರರ್ಥ ಕೆಪಾಸಿಟರ್ಗಳು ಅದರ ವಿದ್ಯುತ್ ಕ್ಷೇತ್ರದಲ್ಲಿ ಶಕ್ತಿಯನ್ನು ಸಂಗ್ರಹಿಸುತ್ತವೆ ಆದ್ದರಿಂದ ಕೆಪಾಸಿಟರ್ಗಳು ಸಾಮಾನ್ಯ ವಿದ್ಯುತ್ ಘಟಕವಾಗಿದ್ದು ವಿದ್ಯುತ್ ವ್ಯವಸ್ಥೆ ಸಂವಹನ ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಆದ್ದರಿಂದ ಮೂಲತಃ ಕೆಪಾಸಿಟರ್ಗಳನ್ನು ಎರಡು ವಾಹಕ ಫಲಕಗಳನ್ನು ಬೇರ್ಪಡಿಸುವ ಮೂಲಕ ನಿರ್ಮಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಲೋಹೀಯವಾದ ನಿರೋಧಕ ವಸ್ತುವಿನ ತೆಳುವಾದ ಪದರದಿಂದ ಲೋಹೀಯವಾಗಿರುತ್ತದೆ ಅನೇಕ ಅನ್ವಯಿಕೆಗಳಲ್ಲಿ ವಾಹಕ ಫಲಕಗಳು ಅಲ್ಯೂಮಿನಿಯಂ ಫಾಯಿಲ್ ಆಗಿರಬಹುದು ಮತ್ತು ವಾಹಕ ಫಲಕಗಳ ನಡುವೆ ನಿರೋಧಕ ವಸ್ತುವಾಗಿರಬಹುದು ಇದು ಡೈಎಲೆಕ್ಟ್ರಿಕ್ ಎಂದು ಕರೆಯಲ್ಪಡುತ್ತದೆ ಅದು ಗಾಳಿ ಸೆರಾಮಿಕ್ ಪೇಪರ್ ಮೈಕಾ ಮೈಲಾರ್ ಪಾಲಿಯೆಸ್ಟರ್ ಅಥವಾ ಪಾಲಿಪ್ರೊಪಿಲೀನ್air ceramic paper mica Mylar polyester or polypropylene ಅಥವಾ ಇತರ ವಿವಿಧ ವಸ್ತುಗಳಾಗಿರಬಹುದು ಆದ್ದರಿಂದ ಇದು ವಾಸ್ತವವಾಗಿ ಎರಡು ಪ್ಲೇಟ್ ಕಂಡಕ್ಟಿಂಗ್ ಪ್ಲೇಟ್ ಮತ್ತು ನಡುವೆ ಡೈಎಲೆಕ್ಟ್ರಿಕ್ ಕಾಲ್ ಇನ್ಸುಲೇಟಿಂಗ್ ವಸ್ತುಗಳನ್ನು ಹೊಂದಿದೆ ಚಿತ್ರ 1 ಹೋದರೆ ಆದ್ದರಿಂದ ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಇದು ಆಗಿದೆ ಆದ್ದರಿಂದ ಇದು ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಸರಳ ರೇಖಾಚಿತ್ರವಾಗಿದೆ ಅದನ್ನು ಕೈಯಿಂದ ಮಾತ್ರ ಚಿತ್ರಿಸಲಾಗಿದೆ ಆದ್ದರಿಂದ ಇದು ಡೈಎಲೆಕ್ಟ್ರಿಕ್ ಮತ್ತು ಈ ಮೇಲಿನ ಮತ್ತು ಕೆಳಗಿನ ಎರಡು ವಾಹಕ ಫಲಕಗಳು ಮತ್ತು ಇದು ಡೈಎಲೆಕ್ಟ್ರಿಕ್ ಯಾವುದೇ ಪುಸ್ತಕ ಈ ರೇಖಾಚಿತ್ರವನ್ನು ಪಡೆಯುತ್ತದೆ ಆದ್ದರಿಂದ ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಡೈಎಲೆಕ್ಟ್ರಿಕ್ ಪದರದಿಂದ ಬೇರ್ಪಟ್ಟ ಎರಡು ವಾಹಕ ಫಲಕಗಳನ್ನು ಹೊಂದಿರುತ್ತದೆ